X ಮತ್ತು p ನ ನಿರೀಕ್ಷೆ ಮೌಲ್ಯಗಳಿಗಾಗಿ ಎಹ್ರೆನ್ಫೆಸ್ಟ್ ನ ಪ್ರಮೇಯಗಳು ಈ ಉಪನ್ಯಾಸದಲ್ಲಿ ನಾನು ಎಹ್ರೆನ್ಫೆಸ್ಟ್ ಪ್ರಮೇಯಗಳ ಬಗ್ಗೆ ಮಾತನಾಡಲಿದ್ದೇನೆ p ಮತ್ತು x ನ ನಿರೀಕ್ಷೆಯ ಮೌಲ್ಯಗಳು ಸಮಯದೊಂದಿಗೆ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅವು ನಿಮಗೆ ತಿಳಿಸುತ್ತದೆ ಮತ್ತು ಈ ಪ್ರಮೇಯಗಳು p ಮತ್ತು x ನ ನಿರೀಕ್ಷೆಯ ಮೌಲ್ಯವು ಸಮಯದೊಂದಿಗೆ ಹೇಗೆ ಬದಲಾಗುತ್ತದೆ ಮತ್ತು ಅವು ನಾವು ನಿರೀಕ್ಷಿಸುತ್ತಿರುವ ಕೆಲವು ಅರ್ಥವನ್ನು ನೀಡುತ್ತವೆ ಆದ್ದರಿಂದ ⟨x⟩ ಅನ್ನು ∫xt2 x dx ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಇದು x ನ ಸರಾಸರಿ ಮೌಲ್ಯದಂತಿದೆ ಎಂದು ನಾವು ಮೊದಲೇ ಹೇಳಿದ್ದೇವೆ ಅಂತೆಯೇ ⟨p⟩ ಅನ್ನು∫xti∂ψxt∂t dxಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಇದು ವೇವ್ ಫಂಕ್ಷನ್ ಸ್ಥಿತಿಯಲ್ಲಿರುವ ಒಂದು ಕಣಕ್ಕೆ ಆವೇಗದ ಸರಾಸರಿ ಮೌಲ್ಯದಂತಿದೆ ಎಂದು ನಾವು ಹೇಳಿದ್ದೇವೆ ಎಹ್ರೆನ್ಫೆಸ್ಟ್ ಪ್ರಮೇಯವು ನಿಮಗೆ ಹೇಳುವುದೇನೆಂದರೆ ಇದಕ್ಕೆ ಹೆಚ್ಚು ಅರ್ಥವಿದೆ ಮತ್ತು ⟨p⟩ ಅನ್ನು mddt⟨x⟩ಎಂದು ಬರೆಯಬಹುದು ಎಂದು ತೋರಿಸುತ್ತದೆ ಆದ್ದರಿಂದ ಇದು m v ನಂತಿದೆ ಆದ್ದರಿಂದ ⟨p⟩ ಅಂದರೆ ನಾವು ಮಾತನಾಡುತ್ತಿರುವ ಸರಾಸರಿ ಆವೇಗ mddt⟨x⟩ ಇದು ಮೊದಲ ಪ್ರಮೇಯ ಎರಡನೆಯದು p ನ ಬದಲಾವಣೆಯ ದರದ ಬಗ್ಗೆ ನಿಮಗೆ ತಿಳಿಸುತ್ತದೆ ಮತ್ತು ನಾನು ⟨ ∂V∂x⟩ಅನ್ನು ತೆಗೆದುಕೊಂಡರೆ ಅಂದರೆ ಅದು ಮುಂದೆ ಮೈನಸ್ ಚಿಹ್ನೆಗೆ ಪೊಟೆನ್ಶಿಯಲ್ V ನ ಡಿರೈವೆಟಿವ್ ತೆಗೆದುಕೊಂಡರೆ ಇದು ddt ⟨p⟩ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಹೈಸೆನ್ಬರ್ಗ್ನ ಸಮಾನತೆಯ ಬಗ್ಗೆ ಮಾತನಾಡುವಾಗ ಮತ್ತು ಈ ಚಿತ್ರದಲ್ಲಿ ತೋರಿಸಿದಾಗ ಮೊದಲೇ ವ್ಯಾಖ್ಯಾನಿಸಿದಂತೆ ಈ ನಿರೀಕ್ಷೆಯ ಮೌಲ್ಯಗಳಲ್ಲಿ ಇವುಗಳು ಒಂದು ಕಣದ ಸರಾಸರಿ ಸ್ಥಾನ ಮತ್ತು ಸರಾಸರಿ ಆವೇಗ ಎಂಬ ಅರ್ಥವನ್ನು ಹೊಂದಿರುವಿರಿ ಎಂದು ಮತ್ತೆ ನಮಗೆ ತಿಳಿಸುತ್ತವೆ ಆದ್ದರಿಂದ ಈಗ ಇವುಗಳನ್ನು ಸಾಬೀತುಪಡಿಸೋಣ ⟨X⟩ ∫xψdx ಆಗಿದೆ ಮತ್ತು ddt⟨x⟩ ಆದ್ದರಿಂದ ∫ ∂ψ∂t xψ dx∫ x∂ψ∂t dx ಆಗಿರುತ್ತದೆ ನೀವು ಸಮಯದೊಂದಿಗೆ ⟨x⟩ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದರೆ ವೇವ್ ಫಂಕ್ಷನ್ ಸ್ಥಿರ ಸ್ಥಿತಿಯಲ್ಲಿ ಸಮಯವನ್ನು ಅವಲಂಬಿಸಿರಬೇಕು ಎಂಬುದನ್ನು ಗಮನಿಸಿ ನಾವು ಮೊದಲೇ ತೋರಿಸಿದಂತೆ ಈ ವಿಷಯಗಳು ಸಮಯಕ್ಕೆ ಬದಲಾಗುವುದಿಲ್ಲ ಏಕೆಂದರೆ ಸಂಭವನೀಯತೆ ಸಾಂದ್ರತೆಯು ಸಮಯ ಸ್ವತಂತ್ರವಾಗಿರುತ್ತದೆ ಈಗ iℏ∂ψ∂t 22m2x2Vx ಎಂದು ನನಗೆ ತಿಳಿದಿದೆ ಮತ್ತು iℏ∂t 22m2x2Vx ddt⟨x⟩1 iℏ 22m2x2xψdx ಪಡೆಯುವ ಸಮೀಕರಣದಲ್ಲಿ ನಾನು ಈ ಮೌಲ್ಯವನ್ನು ಬದಲಿಸಬಹುದು ನಾನು ಇದನ್ನು ಮೊದಲ ಪದದಿಂದ ಬಂದ ಬ್ರಾಕೆಟ್ ನಲ್ಲಿ ∫Vxxψdxಇರಿಸಿದ್ದೇನೆ ಆದ್ದರಿಂದ ಇದು ಈ ಪದಕ್ಕೆ ಅನುರೂಪವಾಗಿದೆ ಎರಡನೆಯ ಪದಕ್ಕೆ ನಾನು 22m2x2dx ಅನ್ನು ಹೊಂದಲಿದ್ದೇನೆ ನಾನು dψdtx ∫Vxψψdxನಲ್ಲಿ ಬರೆಯುತ್ತಿದ್ದೇನೆ ನಾನು iℏ ಅನ್ನು ಹೊರಗೆ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಈಗ ಇದು ಸಂಪೂರ್ಣವಾಗಿ ಉತ್ತಮವಾಗಿದೆ ಎಂದು ನೋಡೋಣ ಇದು ಚಿಹ್ನೆ ಆಗುವುದನ್ನು ಹೊರತುಪಡಿಸಿ ಹೌದು ಆದ್ದರಿಂದ ಇದು ಉತ್ತಮವಾಗಿದೆ ಈಗ ನಾನು ಎರಡನೇ ಪದಯನ್ನು ರದ್ದುಗೊಳಿಸಬಹುದು ಮತ್ತು ನಾನು ಅವರ ddt⟨x⟩i1 ಮೈನಸ್ ಮೇಲೆ ಉಳಿದಿರುವುದು ನಾನು i22m ∫2x2x 2x2xψdxಎಂದು ಬರೆದಿದ್ದೇನೆ ಆದ್ದರಿಂದ ನಾನು ಪಡೆಯುತ್ತಿರುವುದು ddt⟨x⟩i22m ∫2x2x 2x2xψ ಇದನ್ನು ನಾನು iℏ2m∫ಎಂದು ಬರೆಯಬಹುದು ನಾನು ∂x ಹೊರಗೆ ತೆಗೆದುಕೊಳ್ಳೋಣ ಮತ್ತು∂ψ∂xx ∂xxψdx ಒಳಗೆ ಮೊದಲ ಪದ ಈಗ ನಾನು ಕೆಲವು ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ ಏಕೆಂದರೆ ಹೆಚ್ಚುವರಿ ಪದಗಳು ಗೋಚರಿಸಲಿವೆ ಹಾಗಾಗಿ iℏ2m∫ ಅನ್ನು ನಾನು ಕಳೆಯಲಿದ್ದೇನೆ ∫ ∂ψ∂x∂xx ∂ψ∂x∂x∂ψ∂xx∂xdx ಈಗ ಮೊದಲ ಪದವನ್ನು ನೇರವಾಗಿ ಇಂಟರ್ಗ್ರೇಟ್ ಮಾಡಬಹುದು ಮತ್ತು ಬೌಂಡರಿ ಕಂಡೀಶನ್ ನಲ್ಲಿ ಕಣ್ಮರೆಯಾದರೆ 0 ಆಗಿರುತ್ತದೆ ಎಂದು ಇದು ನಿಮಗೆ ನೀಡುತ್ತದೆ ಎರಡನೇ ಪದದಲ್ಲಿ ಈ ಎರಡು ಪದಗಳು ರದ್ದಾಗಲಿವೆ ಆದ್ದರಿಂದ ನನಗೆ ಉಳಿದಿರುವುದು ddt⟨x⟩iℏ2m∫ ∂ψ∂x∂xdx ಎರಡನೇ ಪದ ∂xψdx ಅನ್ನು∫∂xdx ∫∂ψ∂xdx ಎಂದು ಬರೆಯಬಹುದು psi ಆ ದೊಡ್ಡ ಅಂತರ ಕಣ್ಮರೆಯಾಗುವುದರಿಂದ ಮತ್ತೆ ಮೊದಲ ಇಂಟೆಗ್ರಲ್ ಕಣ್ಮರೆಯಾಗುತ್ತದೆ ಆದ್ದರಿಂದ ನನಗೆ ಉಳಿದಿರುವುದು ddt⟨x⟩iℏ2m ∂ψ∂xdx×2 ಈ ಎರಡು ರದ್ದುಗೊಳ್ಳುತ್ತದೆ ಮತ್ತು ನಾನು ಇದನ್ನು 1mi ∂ψ∂xdx ಎಂದು ಬರೆಯಬಹುದು ಮತ್ತು ಇದು 1mi ∂ψ∂xdx ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾನು ತೋರಿಸಿದ್ದು ddt⟨x⟩⟨p⟩m ಇದು ಮೊದಲ ಎಹ್ರೆನ್ಫೆಸ್ಟ್ ಪ್ರಮೇಯವಾಗಿದ್ದು ⟨p⟩ ಅಥವಾ ⟨x⟩ ಅನ್ನು ಆವೇಗ ಮತ್ತು ಕಣದ ಸ್ಥಾನದ ಸರಾಸರಿ ಮೌಲ್ಯಗಳೆಂದು ಭಾವಿಸಬಹುದು ಎಂದು ಮತ್ತೆ ಹೇಳುತ್ತದೆ ಎರಡನೆಯ ಪ್ರಮೇಯವು ddt⟨p⟩ ⟨ ∂V∂x⟩ ಗೆ ಸಮನಾಗಿದೆ ಎಂದು ತೋರಿಸಬೇಕಾಗಿದೆ ಇದು ಬಲದ ನಿರೀಕ್ಷೆಯ ಮೌಲ್ಯವಾಗಿದೆ ಎಹ್ರೆನ್ಫೆಸ್ಟ್ ಎರಡನೇ ಪ್ರಮೇಯವನ್ನು ಸಾಬೀತುಪಡಿಸಲು ನಾವು ಮೊದಲ ಪ್ರಮೇಯವನ್ನು ಸಾಬೀತುಪಡಿಸಲು ಮೊದಲು ಮಾಡಿದ್ದನ್ನು ಮಾಡಿ ddt⟨p⟩ ಅನ್ನು ಈ ನಿರೀಕ್ಷೆಯ ಮೌಲ್ಯದddt ಎಂದು ಬರೆಯಿರಿ ಅದು i ∂ψ∂xdx ಮತ್ತು ಇದನ್ನು ∂ψ∂ti ∂ψ∂xdx∫i∂x ∂ψ∂tdx ಗೆ ಸಮನಾಗಿ ವಿಸ್ತರಿಸಬಹುದು ನಾವು x ಮತ್ತು t ಗೆ ಸಂಬಂಧಿಸಿದಂತೆ ಭಾಗಶಃ ಡಿರೈವೆಟಿವ್ ಅನ್ನು ನಾನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇನೆ ಮುಂದಿನ ಹಂತಗಳನ್ನು ನಾವು ಮೊದಲೇ ಮಾಡಿದಂತೆ ಸಮಯ ಅವಲಂಬಿತ ಶ್ರೋಡಿಂಗರ್ ಸಮೀಕರಣವನ್ನು ಬಳಸಿ ∂ψ∂t ಮತ್ತು∂ψ∂t ಅನ್ನು ಬರೆಯುತ್ತೇವೆ ಮತ್ತು ನಾವು ಅದನ್ನು ಮಾಡುತ್ತೇವೆ ಮತ್ತು ಇದನ್ನು ddt⟨p⟩ ಸಮೀಕರಣಗಳು ಮತ್ತು ಭಾಗಶಃ ಇಂಟಗ್ರೇಶನ್ ನಂತರ ಸಮನಾಗಿರುತ್ತದೆ ಮತ್ತು ನೀವು ಇದನ್ನು ⟨ ∂V∂x⟩ ಗೆ ಸಮನಾಗಿ ಪಡೆಯುತ್ತೀರಿ ಅದು ∂V∂xψ dxಆಗಿದೆ ಎಹ್ರೆನ್ಫೆಸ್ಟ್ನ ಎರಡನೇ ಪ್ರಮೇಯವೆಂದರೆ ಅದು ನ್ಯೂಟನ್ನ ನಿಯಮಗಳ ಪ್ರಕಾರ p ನ ಸರಾಸರಿ ಮೌಲ್ಯ ಅಥವಾ ⟨p⟩ ಬದಲಾವಣೆಗಳನ್ನು ನಿಮಗೆ ತಿಳಿಸುತ್ತದೆ ನಾನು ಇಲ್ಲಿ ಡಿರೈವೇಶನ್ ಮಾಡಿಲ್ಲ ಇದು ಬಹಳ ಸರಳವಾದ ಡಿರೈವೇಶನ್ ಆಗಿದೆ ಆದ್ದರಿಂದ ನಾನು ಅದನ್ನು ನಿಮಗಾಗಿ ಬಿಡುತ್ತೇನೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ತೋರಿಸಿದ್ದು ಒಂದು x ನಲ್ಲಿ ಮತ್ತು p ನಲ್ಲಿ ddt⟨x⟩⟨p⟩m ಎಂದು ಸಂಬಂಧಿಸಿದೆ ಮತ್ತು ಎರಡು ಆ ddt⟨p⟩ ∂V∂xψ dxಗೆ ಸಮನಾಗಿರುವ ಬಲದ ನಿರೀಕ್ಷೆಯ ಮೌಲ್ಯವನ್ನು ಹೊರತುಪಡಿಸಿ ಬೇರೇನು ಅಲ್ಲ ಆದ್ದರಿಂದ ಎರಡನೆಯದು ಈ ಪ್ರಮಾಣಗಳು ಸ್ಥಿತಿಯಲ್ಲಿರುವ ಕಣಗಳಿಗೆ ಸರಾಸರಿ p ಮತ್ತು ಸರಾಸರಿ x ಎಂದು ಹೇಳುತ್ತದೆ